ಶುಭೋದಯ ಈ ಹಿಂದಿನ ಉಪನ್ಯಾಸದಲ್ಲಿ ವಿಮಾನದ ತೂಕದ ವಿನ್ಯಾಸವನ್ನು ಹೇಗೆ ಮಾಡಬಹುದು ಎಂದು ನೀವು ತಿಳಿದುಕೊಂಡಿದ್ದೀರಾ ಸಾಮಾನ್ಯವಾಗಿ ಒಂದು ಪ್ರಯಾಣಿಕರ ವಿಮಾನ ಬಗ್ಗೆ ಯೋಚಿಸಿ ಅಂದರೆ ಸರಿಸುಮಾರು 100 ಪ್ರಯಾಣಿಕರು 200 ಪ್ರಯಾಣಿಕರಿಗೆ ಯಾವ ರೀತಿಯ ರೇಂಜ್ ಬೇಕಾಗುತ್ತದೆ ಎಷ್ಟು ವೇಗವು ನನಗೆ ಬೇಕಾಗಬಹುದು ನಿಮಗೆ ಕೆಲವೊಂದು ಅಂಶಗಳಾದ ಗ್ರಾಹಕರ ಅವಶ್ಯಕತೆಗಳು ಮತ್ತೆ ಇಂದಿನ ಅವಶ್ಯಕತೆಗಳಿಗಾಗಿ ನಾವು ಡೇಟಾಬೇಸ್ ತಕ್ಷಣವಾಗಿ ನೋಡುತ್ತೇವೆ ನಮಗೆ ಬೇಕಾಗಿರುವಂತಹ ಕಾರ್ಯಕ್ಷಮತೆಯ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆ ಹೋಲಿಸುವ ಒಂದು ಸಾಮಾನ್ಯವಾದ ವಿಮಾನವನ್ನು ಆಯ್ಕೆ ಮಾಡುತ್ತೇವೆ ಸಾಮಾನ್ಯವಾಗಿ ಏನಾಗುತ್ತದೆ ಒಂದು ಹೊಸದಾದ ವಿನ್ಯಾಸದಲ್ಲಿ ನೀವು ಹೊಸದಾದ ಅಂಶಗಳನ್ನು ಸೇರಿಸಲು ಪ್ರಯತ್ನಿಸುತ್ತೀರಿ ಹೊಸ ವಿನ್ಯಾಸದಲ್ಲಿ ಆದರೆ ಒಟ್ಟು ಅವಶ್ಯಕತೆಗಳು ಮಿಷನ್ ಅವಶ್ಯಕತೆಗಳ ಮೇಲೆ ನಿರ್ಧರಿತವಾಗಿರುತ್ತದೆ ನೀವು ನೋಡಬಹುದು ಸಾಕಷ್ಟು ವಿಮಾನಗಳು ಈಗ ಅಸ್ತಿತ್ವದಲ್ಲಿ ಇವೆ ಅವು ಈ ಅವಶ್ಯಕತೆಗೆ ತುಂಬಾ ಹತ್ತಿರದಲ್ಲಿವೆ ಏಕೆಂದರೆ ತುಂಬಾ ತರಹದ ವಿನ್ಯಾಸಗಳು ಇದೆ ತುಂಬಾ ತರಹದ ವಿಮಾನಗಳು ಇವೆ ಅವೆಲ್ಲವೂ ಹಾರುತ್ತಿದೆ ಪುನಹ ಆವಿಷ್ಕರಿಸುವದರಲ್ಲಿ ಏನೂ ಪ್ರಯೋಜನವಿಲ್ಲ ಒಂದು ವಿಮಾನಿನಲ್ಲಿ ವಸ್ತುವಿನ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿಪಡಿಸುವ ಸಂಗತಿಗಳಿಂದ ಹಾಗೂ ಅದು ಸಾಮರ್ಥ್ಯ ಮತ್ತು ತೂಕದ ಅನುಪಾತವನ್ನು ಬಲವಾಗಿ ನಿರ್ಧರಿಸುತ್ತದೆ ಅಲ್ಲಿ ಸಂವೇದಕಗಳು ಇವೆ ಅವುಗಳಲ್ಲಿ ತುಂಬಾ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣುತ್ತಿದ್ದೇವೆ ಈಗ ಮುಂದಿನ ಕೆಲವು ದಿನಗಳಲ್ಲಿ ನೀವು ಇದರಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಮಾಡುತ್ತೀರಾ ಈ ಒಟ್ಟಾರೆ ವಿಮಾನಿನ ಸಂರಚನೆಯಲ್ಲಿ ನಾವು ಇದು ವಸ್ತುವಿನ ಲಕ್ಷಣ ಇದು ಸಂವೇದಕಗಳ ಸಾಮರ್ಥ್ಯ ಎಂದು ಹೇಳುತ್ತೇವೆ ಹೀಗಾಗಿ ಪ್ರತಿಯೊಂದು ಪೀಳಿಗೆಯಲ್ಲಿ ಮಾಡಿರುವಂತಹ ಕಾರ್ಯಗಳ ಫಲಿತಾಂಶವಾಗಿ ಇವತ್ತು ನಮಗೆ ಈ ಮಾಹಿತಿಯು ದೊರಕಿದೆ ಯಾವಾಗಲೂ ಈ ಸಾಮಾನ್ಯವಾದ ವಿಮಾನವನ್ನು ಗಮನಿಸಿ ಎಷ್ಟು ತೂಕ ಇರಬಹುದು ಎಂದು ಸರಿಯಾದ ಮಾಹಿತಿಗಳನ್ನು ತೆಗೆದುಕೊಳ್ಳುವುದು ಒಂದು ಉತ್ತಮವಾದ ನಿರ್ಣಯ ಉದಾಹರಣೆಗೆ ನಾವು ಈಗ 4 ಅಥವಾ 5 ಸೀಟುಗಳು ಇರುವಂತಹ ಕಡಿಮೆ ವೇಗದ ವಿಮಾನವನ್ನು ನಿರ್ಧರಿಸಿಕೊಂಡರು ಅಂದರೆ ಪ್ರೋಪೆಲ್ಲರ್ ಚಾಲಿತ ಬಿಸಿನೆಸ್ ವಿಮಾನ ತರಹ ತಕ್ಷಣವಾಗಿ ನಾವು ಯೋಚಿಸುವುದು ಸೆಸ್ನ 206 ಪೈಪರ್ ಸರಟೋಗ ಬಗ್ಗೆ ಇವೆಲ್ಲವೂ ನಮಗೆ 1500 ರಿಂದ 1600 kg ತೂಕದವರಿಗೆ ಸಿಗುವ ಸಂಭಾವನೆಗಳು ಇವೆ ನಾವು ದೊಡ್ಡದಾದ ವಿಮಾನದ ಬಗ್ಗೆ ನೋಡಿದರೆ ಅದು A 319 ಅಥವಾ A 320 ಅಥವಾ ಬೋಯಿಂಗ್ ಅಷ್ಟು ಗಾತ್ರದಲ್ಲಿ ನೋಡಬೇಕಾಗುತ್ತದೆ ಹಾಗೂ ಕ್ಷಣಮಾತ್ರದಲ್ಲಿ ಅದರ ತೂಕ ಮತ್ತು ಪ್ರಾರ್ಥಮಿಕ ಅಂಶಗಳು ನಮಗೆ ದೊರಕುತ್ತವೆ ಹೀಗಾಗಿ ನಾವು ಚರ್ಚಿಸುತ್ತಿರುವ ಒಂದೇ ಒಂದು ವಿಷಯ ಏನೆಂದರೆ ಒಮ್ಮೆ ನಮಗೆ ಮಿಷನ್ ಅವಶ್ಯಕತೆಗಳು ದೊರಕಿದರೆ ನೀವು ಅದಕ್ಕೆ ಒಂದು ಸಾಮಾನ್ಯವಾದ ವಿಮಾನವನ್ನು ನೋಡಬಹುದು ಹಾಗೂ ಪ್ರಾರ್ಥಮಿಕ ಅಂಶವಾದ ವಿಮಾನದ ತೂಕವನ್ನು ಒಂದು ಬಿಸಿನೆಸ್ ವಿಮಾನವನ್ನು ನಿರ್ಧರಿಸಲು ನೀವು ಉಪಯೋಗಿಸುತ್ತೀರಾ ಹಾಗೂ ಈ ತೂಕವು ಏಕೆ ಪ್ರಮುಖವಾಗಿದೆ ನಾನು ತೂಕ ಎಂದ ತಕ್ಷಣ ನಮಗೆ ಇದು ಗೊತ್ತು TD LW ಹೇಗೆ ಆಗಲಿ ನಾನು ಭೂಮಿಯಿಂದ ಗಾಳಿಯಲ್ಲಿ ಹಾರುತ್ತೇನೆ ಹೀಗಾಗಿ ಅಲ್ಲಿ ಲಿಫ್ಟ್ ನ ಅವಶ್ಯಕತೆ ಇರುತ್ತದೆ ಹಾಗೂ ಈ ಲಿಫ್ಟ್ ಈ ಲಿಫ್ಟ್ ನ ಅವಶ್ಯಕತೆಯು ತೂಕವು ಹೆಚ್ಚಾದಂತೆ ಹೆಚ್ಚಿಗೆ ಆಗುತ್ತದೆ ಆದ್ದರಿಂದ ತೂಕವು ಯಾವ ಪ್ರಮಾಣದ ಲಿಫ್ಟ್ ಬೇಕಾಗುತ್ತದೆ ಎಂದು ನಿರ್ಧರಿಸುತ್ತದೆ ನಾನು ಅದನ್ನು ಉತ್ಪತ್ತಿ ಮಾಡಬೇಕು ಹಾಗೂ ಲಿಫ್ಟ್ ಅಂದರೆ ಅದು ಗಾಳಿಯ ಸಾಂದ್ರತೆಗೆ ವೇಗಕ್ಕೆ ರೆಕ್ಕೆಯ ಪ್ರದೇಶಕ್ಕೆ ಅನುಗುಣವಾಗಿರುತ್ತದೆ ಹೀಗಾಗಿ ಇವೆಲ್ಲವೂ ಜೊತೆಗೂಡಿ ತೂಕಕ್ಕೆ ಸೇರಿಕೊಳ್ಳುತ್ತವೆ ಅದೇ ರೀತಿ ನಾವು ಈ ಡ್ರ್ಯಾಗ್ ನೋಡಿದರೆ ಅದು C 2 ಅಂಗವನ್ನು ಹೊಂದಿರುತ್ತದೆ ಹೀಗಾಗಿ ಒಂದು ಸರಳವಾದ ರೀತಿಯಲ್ಲಿ ನೋಡಿದಾಗ ಲಿಫ್ಟ್ ಹೆಚ್ಚಿಗೆ ಇದ್ದಾಗ ಡ್ರ್ಯಾಗ್ ಕೂಡ ಅದೇ ರೀತಿ ಹೆಚ್ಚಿಗೆ ಇರುತ್ತದೆ ಹಾಗೂ ಈ ತೂಕವನ್ನು ಹೆಚ್ಚಿಸಿದಾಗ ಅದರ ಪರಿಣಾಮ ಹೆಚ್ಚಿನ ಪ್ರಮಾಣದ ಲಿಫ್ಟ್ ಆಗಿರುತ್ತದೆ ಹೀಗಾಗಿ ನಾನು ಸದಾ ಈ ರೀತಿ ಊಹಿಸಿಕೊಳ್ಳಬಹುದು ಯಾಕೆಂದರೆ ನಮಗೆ ಹೆಚ್ಚಿನ ಪ್ರಮಾಣದ ತ್ರಸ್ಟ್ ಅಥವಾ ಶಕ್ತಿ ಈ ಡ್ರ್ಯಾಗ್ ಅಥವಾ ಡ್ರ್ಯಾಗ್ ಸಂಬಂಧಪಟ್ಟ ಶಕ್ತಿಯನ್ನು ಮೀರಿ ಬೇಕಾಗುತ್ತದೆ ಆದ್ದರಿಂದ ಈ ತೂಕವು ಪ್ರತಿಯೊಂದು ಅಂಶಗಳಿಗೆ ಸಂಬಂಧಿಸಿದೆ ಎಂದು ನಾವು ಹೇಳಬಹುದು ಅದು ಆದರ್ಶ ರೀತಿಯಲ್ಲಿ ನಿಜವಾಗಿರುತ್ತದೆ ಮತ್ತು ಇವೆಲ್ಲ ಸೂತ್ರಗಳನ್ನು ಉಪಯೋಗಿಸದೆ ನಾನು ಇದನ್ನು ಲಿಫ್ಟ್ ಮಾಡಬಹುದಾಗಿದೆ ಆದ್ದರಿಂದ ನಾವು ಹೇಳಬಹುದು ಹೆಚ್ಚಿಗೆ ತೂಕ ಇದ್ದರೆ ಲಿಫ್ಟ್ ಕೂಡ ಹೆಚ್ಚಿಗೆ ಇರುತ್ತದೆ ಅಂದರೆ ಪ್ರಯತ್ನ ಕೂಡ ಹೆಚ್ಚಿಗೆ ಇರುತ್ತದೆ ಆದ್ದರಿಂದ ಈ ರೀತಿ ತೂಕವು ತುಂಬಾ ಪ್ರಮುಖವಾಗಿರುತ್ತದೆ ಮತ್ತು ಈ ಆರಂಭಿಕ ತೂಕದ ಅಂದಾಜು ನಮಗೆ ಹೇಗೆ ಸಿಗುತ್ತದೆ ಎಂದು ನಮಗೆ ನಾವು ಪ್ರಶ್ನಿಸಬಹುದು ಸಾಮಾನ್ಯವಾದ ವಿಮಾನವನ್ನು ಗುರುತಿಸಿ ಮುಂದುವರೆಯುವ ಸಾಮಾನ್ಯವಾದ ವಿಧಾನವು ನಮಗೆ ತಿಳಿದಿದೆ ಅದರಲ್ಲಿ ತೂಕದ ವರ್ಗೀಕರಣದ ಆಧಾರದ ಮೇಲೆ ನಮಗೆ ಸನಿಹದ ತೂಕದ ಮೌಲ್ಯವು ಸಿಗುತ್ತದೆ ಆದರೆ ಈ ತೂಕವನ್ನು ನಿರ್ಧರಿಸುವ ಒಂದು ಸರ್ವೇಸಾಮಾನ್ಯ ವಿಧಾನವು ಯಾವುದು ನಾನು ಈ ತೂಕದ ಬಗ್ಗೆ ಮಾತನಾಡಿದಾಗ ಏನಿದು ತೂಕ ನಾನು ಈಗ ಚರ್ಚಿಸುತ್ತಿರುವುದು ಟೇಕಾಫ್ ತೂಕದ ಬಗ್ಗೆ ಅಂದರೆ ಗ್ರೋಸ್ ತೂಕ ಅದರಲ್ಲಿ ಏನೆಲ್ಲ ಸೇರಿಕೊಂಡಿರುತ್ತದೆ ಅದರಲ್ಲಿ ಸಿಬ್ಬಂದಿಗಳ ತೂಕ ಪೇಲೋಡ್ ಮತ್ತೆ ಇಂಧನದ ತೂಕ ಹಾಗೂ ಖಾಲಿ ತೂಕ ಇರುತ್ತದೆ ಹೀಗಾಗಿ ಇದು ಚಾಣಾಕ್ಷತೆಯಿಂದ 4 ವಿಭಾಗಗಳಲ್ಲಿ ಹಂಚಲಾಗಿದೆ ಯಾವುದು ಮೊದಲನೆಯದು ಸಿಬ್ಬಂದಿಗಳು ಸಿಬ್ಬಂದಿಗಳ ತೂಕವು ನಮಗೆ ಯಾವತ್ತೂ ಗೊತ್ತಿರುತ್ತದೆ ಇದು ಮನುಷ್ಯನ ತೂಕ ಆಗಿರುತ್ತದೆ ಕೆಲವು ಎವಿಯೇಷನ್ ಸ್ಟ್ಯಾಂಡರ್ಡ್ಗಳು ಇವೆ ಮತ್ತು ಅವುಗಳನ್ನು ನಾವು ಪಾಲಿಸಬೇಕಾಗುತ್ತದೆ ಅದರಲ್ಲಿ ಒಂದು ನಿರ್ದಿಷ್ಟವಾದ ವಿಮಾನದ ವಿನ್ಯಾಸಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನ ತೂಕವು 75 kg ಅಥವಾ 100 kg ಆಗಿ ನಿಯಮಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಬೇಕಾಗುತ್ತದೆ ನಂತರ ಪೇಲೋಡ್ ಅದು ಕೂಡ ನಮಗೆ ತಿಳಿದಿರುತ್ತದೆ ಏಕೆಂದರೆ ಅದು ಪ್ರಯಾಣಿಕರಗೋಸ್ಕರ ಅಥವಾ ಸರಕುಗಳ ಸಾಗಣೆ ಗೋಸ್ಕರ ಎಂದು ನಮಗೆ ಮುಂಚಿತವಾಗಿ ತಿಳಿದಿರುತ್ತದೆ ಅದು 200 ಸೀಟುಗಳ ವಿಮಾನವು ಆಗಿದ್ದರೆ ಒಬ್ಬ ಮನುಷ್ಯನ ತೂಕ ಹಾಗೂ ಅವನ ಅನುಮತಿಯ ಸಾಮಾನಿನ ತೂಕವನ್ನು ಉಪಯೋಗಿಸಿಕೊಂಡು ಇದನ್ನು ಕಂಡು ಹಿಡಿಯಬಹುದು ಹೀಗಾಗಿ ಈ W ಸಿಬ್ಬಂದಿ ಹಾಗೂ W ಪೇಲೋಡ್ ನಮ್ಮ ಕೈಯಲ್ಲಿವೆ ಮುಂಚಿತವಾಗಿ ನಮಗೆ ತಿಳಿದಿರುತ್ತದೆ ಆದ್ದರಿಂದ ಅಷ್ಟು ಕಷ್ಟ ಆಗಿರುವುದಿಲ್ಲ ಈಗ ಇಲ್ಲಿ ನೋಡಿ ಈ ಮೂರನೆಯದು ಇಂಧನದ ತೂಕ ಆಗಿದೆ ನಾನು ಎಷ್ಟು ಪ್ರಮಾಣದ ಇಂಧನವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಎಷ್ಟು ಪ್ರಮಾಣದ ಇಂಧನವು ಅವಶ್ಯಕವಾಗಿರುತ್ತದೆ ಅದನ್ನು ಯಾರೂ ನಿರ್ಧರಿಸುತ್ತಾರೆ ನೈಸರ್ಗಿಕವಾಗಿ ನಾವು ಎಷ್ಟು ದೂರ ಚಲಿಸಲು ಇಚ್ಚಿಸುತ್ತೇವೆ ಎಷ್ಟು ವೇಗದಲ್ಲಿ ಚಲಿಸಲು ಇಚ್ಚಿಸುತ್ತೇವೆ ಎಷ್ಟು ಸಮಯ ನಾವು ಲೊಯ್ಟ್ಟೆರ್ ಮಾಡಲು ಇಚ್ಚಿಸುತ್ತೇವೆ ಇವೆಲ್ಲವೂ ಎಷ್ಟು ಪ್ರಮಾಣದ ಇಂಧನವು ಬೇಕಾಗುತ್ತದೆ ಎಂದು ನಿರ್ಧರಿಸುತ್ತದೆ ಏಕೆಂದರೆ ಪ್ರತಿಯೊಂದು ಕಾರ್ಯದಲ್ಲಿ ಇಂಧನವು ಬಳಸಲಾಗುತ್ತದೆ ಅಂದರೆ ಟಾಕ್ಸಿಂಗ್ ಮಾಡುವಾಗ ತ್ವರಿತಗೊಳಿಸುವಾಗ ಟೇಕಾಫ್ ಕ್ಲೈಮ್ ಕ್ರೂಜ್ ಲೊಯ್ಟ್ಟೆರ್ ಲ್ಯಾಂಡಿಂಗ್ ಮಾಡುವಾಗ ಹಾಗೂ ಕೆಲವೊಮ್ಮೆ ಯುದ್ಧ ಮಾಡುವಾಗ ಇವೆಲ್ಲವೂ ಇಂಜಿನ್ ಮೂಲಕ ಲಭ್ಯವಿರುವ ಶಕ್ತಿಯ ಮೇಲೆ ಅವಶ್ಯಕವಾಗಿರುತ್ತದೆ ಹಾಗೂ ಇಂಧನದ ಬಳಕೆಯ ಮೌಲ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಹೀಗಾಗಿ ಇಂಧನದ ಬಗ್ಗೆ ನಾನು ತಿಳಿದುಕೊಳ್ಳಬೇಕಾದರೆ ಮಿಷಿನ್ ರೇಖಾಕೃತಿಯ ಬಗ್ಗೆ ನನಗೆ ಗೊತ್ತಿರಬೇಕು ಇದು ತುಂಬಾನೇ ಅವಶ್ಯಕವಾಗಿದೆ ಇದು ಎಷ್ಟು ಸರಳವಾಗಿದೆ ಎಂದರೆ ನೀವು ಈಗ ಒಂದು ಕಾರ್ಅನ್ನು ಚಲಾಯಿಸುತ್ತಿದ್ದೀರಾ ಎಂದುಕೊಳ್ಳಿ ಕಾನಪುರ್ ದಿಂದ ದೆಹಲಿಗೆ ಹೋಗಬೇಕು ಎಂದುಕೊಳ್ಳಿ ನೀವು ಎಷ್ಟು ಪ್ರಮಾಣದ ಇಂಧನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಅದನ್ನು ಯಾರು ನಿರ್ಧರಿಸುತ್ತಾರೆ ಮೊದಲನೆಯದಾಗಿ ನನಗೆ ಕಾನಪುರ್ ದಿಂದ ದೆಹಲಿಗೆ ಇರುವ ದೂರವನ್ನು ತಿಳಿದುಕೊಳ್ಳಬೇಕು ರಸ್ತೆ ದಾರಿಯಲ್ಲಿ ಹಾಗೂ ಕಾರ್ ಇಂಧನವನ್ನು ಬಳಸಿಕೊಳ್ಳುವ ಗತಿಯನ್ನು ತಿಳಿದುಕೊಳ್ಳಬೇಕು ಹಾಗೂ ರಸ್ತೆಯ ಸ್ಥಿತಿಯೂ ಕೂಡ ನಮಗೆ ತಿಳಿದಿರಬೇಕು ಅದು ಏಕೆ ಅವಶ್ಯಕವಾಗಿದೆ ಏಕೆಂದರೆ ಒಂದು ನಿಗದಿತವಾದ ವೇಗಕ್ಕೆ ಇಂಧನದ ಬಳಕೆಯು ಕನಿಷ್ಠವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ಇವೆಲ್ಲ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ದೂರವನ್ನು ಪ್ರಯಾಣಿಸಬಹುದು ಎಂಬುವ ಪ್ರಶ್ನೆ ನಮಗೆ ಮೂಡುತ್ತದೆ ಏಕೆಂದರೆ ರಸ್ತೆಯ ಪರಿಸ್ಥಿತಿ ಹಾಗೂ ರಸ್ತೆ ಸಂಚಾರ ನನ್ನ ನಿಗದಿತ ವೇಗವನ್ನು ಕಡಿಮೆ ಮಾಡಬಹುದು ಹೀಗಾಗಿ ಎಲ್ಲಾ ಅಂಶಗಳನ್ನು ಪರಿಗಣಿಸಿದರೆ ನೀವು ಹೇಳಬಹುದು ನನ್ನ ಹತ್ತಿರ 30 ಲೀಟರ್ 40 ಲೀಟರ್ 50 ಲೀಟರ್ ಇದ್ದಿದ್ದರೆ ಎಂದು ಹಾಗೂ ಇದು ಸಾಕಾಗಲಿಲ್ಲವೆಂದರೆ ಹೇಗೆ ಯೋಜನೆ ಮಾಡುತ್ತಿದ್ದೀರಿ ನೀವು ಮರಳಿ ಇಂಧನವನ್ನು ಹಾಕುವುದನ್ನು ಆಲೋಚಿಸಬಹುದು ನೀವು ಇಷ್ಟು ದೂರವನ್ನು ಪ್ರಯಾಣಿಸಿದ ಮೇಲೆ ಮರಳಿ ಇಂಧನವನ್ನು ಹಾಕುವುದು ಸನಿಹದಲ್ಲಿರುವ ಇಂಧನ ಪಂಪ್ ಉಪಯೋಗಿಸಬಹುದು ಎಂದು ಚಿಂತಿಸಬಹುದು ಇದೆಲ್ಲವೂ ಮಿಷನ್ ಆಗಿರುತ್ತವೆ ಹೀಗಾಗಿ ವಿಮಾನಿಗಳಿಗೂ ಈ ರೀತಿಯ ಮಿಷನ್ ರೇಖಾಕೃತಿಯನ್ನು ಅವು ಏನು ಮಾಡಬಹುದು ಎಂದು ತಿಳಿದುಕೊಳ್ಳಲು ತಯಾರಿಸಬಹುದು ಅದು ಪ್ರಾಥಮಿಕವಾಗಿ ಅವಶ್ಯಕ ಇಂಧನದ ತೂಕವನ್ನು ನಿರ್ಧರಿಸುತ್ತದೆ ಆದರೆ ಅದು ಕೇವಲ ಮಿಷನ್ ರೇಖಾಕೃತಿ ಆಗಿರಲ್ಲ ವಿಮಾನಿನ ತೂಕದ ಮೇಲೆ ಮಿಷನ್ ರೇಖಾಕೃತಿಯನ್ನು ನಿರ್ಧರಿಸಬಹುದು ಎಂದು ನೀವು ತಿಳಿದುಕೊಳ್ಳಬೇಕಾಗಿದೆ ಏಕೆಂದರೆ ತೂಕ ಹೆಚ್ಚಿಗೆ ಮಾಡಿದ ಹಾಗೆ ಡ್ರ್ಯಾಗ್ ಕೂಡ ಮೆಚ್ಚಿಗೆಯಾಗುತ್ತದೆ ಶಕ್ತಿಯು ಹೆಚ್ಚಿಗೆಯಾಗುತ್ತದೆ ಹಾಗೆ ನೈಸರ್ಗಿಕವಾಗಿ ಇಂಧನದ ಅವಶ್ಯಕತೆಯು ಹೆಚ್ಚಾಗುತ್ತದೆ ಹೀಗಾಗಿ W fuel ಕಂಡುಹಿಡಿಯಲು ಬೇರೆ ವಿಧಾನವನ್ನು ಉಪಯೋಗಿಸಬೇಕಾಗುತ್ತದೆ ಮತ್ತು ಈ We ಅಂದರೆ Wempty ಕೂಡ ಇದರಲ್ಲಿ ಸೇರಿಸಲಾಗಿದೆ ಸಾಮಾನ್ಯವಾದ ಕಾರಣಗಳಿಂದ ಈ Wempty ಅಂದರೆ ರಚನೆಯ ವಿನ್ಯಾಸದ ಮೇಲೆ ಆಧಾರಿತವಾಗಿರುತ್ತದೆ ಯಾವ ವಸ್ತುಗಳನ್ನು ಉಪಯೋಗಿಸುತ್ತಿದ್ದೇವೆ ಒತ್ತಡವನ್ನು ನಿವಾರಿಸುವಂತಹ ವಿವಿಧ ಪ್ರಕಾರಗಳ ಯಾವ ರಚನೆಗಳು ನಿಮ್ಮ ಹತ್ತಿರ ಇದೆ ಆ ತರಹದ ವಸ್ತುಗಳು ವಿಮಾನದ ಖಾಲಿ ತೂಕವನ್ನು ನಿರ್ಧರಿಸುತ್ತದೆ ಮತ್ತೆ ಈ ಖಾಲಿ ತೂಕವನ್ನು ಹೇಗಾದರೂ ಮಾಡಿ W0 ಜೊತೆಗೆ ಸೇರಿಸಿದಾಗ ಅದು ಸಂಖ್ಯಾಶಾಸ್ತ್ರದ ಪ್ರಕಾರ ಸಮಾನುಪಾತದಲ್ಲಿ ಇರುತ್ತದೆ ಇವೆಲ್ಲವೂ ಸಂಖ್ಯಾಶಾಸ್ತ್ರ ದಿಂದ ಪಡೆದಿರುವ ಅನುಮಾನಗಳು ಇವುಗಳನ್ನು ಪರಿಕಲ್ಪನಾ ವಿನ್ಯಾಸದ ಪ್ರಾರ್ಥಮಿಕ ಅಂಶಗಳನ್ನು ಕಂಡುಹಿಡಿಯಲು ಉಪಯೋಗಿಸುತ್ತಾರೆ ಈಗ ಇಲ್ಲಿಗೆ ಬರುತ್ತೇನೆ ಹೀಗಾಗಿ ನಾನು ಬರೆದರೆ 𝑊0 𝑊crew 𝑊paySoad 𝑊fueS 𝑊enpty ಹಾಗೆ ನಾನು ಈ Wfನನ್ನು ಗ್ರೋಸ್ ತೂಕದ ಬಿನ್ನರಾಶಿಯ ಜೊತೆಗೆ ಇರುವ ರೀತಿ ಊಹೆಗಳನ್ನು ಮಾಡಿ ಈ ರೀತಿ ಬರೆಯುವುದು WfWfW0W0 ಹಾಗೂ ಈ We ಕೂಡ ಈ ರೀತಿ ಬರೆಯಬಹುದು WeWeW0W0 ದಯವಿಟ್ಟು ಈ ವಿಧಾನವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇಲ್ಲಿ ನಾವು ಗ್ರೋಸ್ ತೂಕದ ಶೇಕಡ ಎಷ್ಟು ಭಾಗ ಇಂಧನದ ತೂಕ ಆಗಿರುತ್ತದೆ ಎಂದು ನಾವು ಕಂಡುಹಿಡಿಯುತ್ತೇವೆ ಗ್ರೋಸ್ ತೂಕದ ಶೇಕಡ ಎಷ್ಟು ಭಾಗವು ಖಾಲಿ ತೂಕ ಆಗಿರುತ್ತದೆ ಹಾಗೂ ಅದರ ಜೊತೆಗೆ W0 ಗುಣಿಸಿದಾಗ ಇಂಧನದ ಉಪಯೋಗದ ಗತಿ ಸಿಗುತ್ತದೆ ಇದು ಸಂಪೂರ್ಣವಾಗಿ ಸಂಖ್ಯಾಶಾಸ್ತ್ರದ ಮಾಹಿತಿಯಿಂದ ದೊರಕುತ್ತದೆ ಇದು ಸರಳವಾಗಿರುತ್ತದೆ ಇಲ್ಲಿ ಇದನ್ನು ನಾನು ಉಪಯೋಗಿಸಿಕೊಂಡರೆ ಹೀಗೆ ಬರೆಯುವುದು ನೀವು ಪ್ರಯತ್ನಿಸಿ W0WcWPL1 WfW0 WeW0 ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ ಇದನ್ನು ಹೇಗೆ ಉಪಯೋಗಿಸಬೇಕು ಎಂದು ಇಲ್ಲಿ ನೋಡೋಣ ಹಾಗಾದರೆ ಇಲ್ಲಿ ಈ ಸೂತ್ರವನ್ನು ಬರೆಯುತ್ತೇನೆ ಏಕೆಂದರೆ ನೀವು ಇದನ್ನು ಉಪಯೋಗಿಸುತ್ತೀರಾ W0WcWPL1 WfW0 WeW0 ನಾವು ಈ ಮೊದಲು WeW0 ಬಗ್ಗೆ ಚರ್ಚಿಸೋಣ ಇದು ಖಾಲಿ ತೂಕದ ಭಿನ್ನರಾಶಿ ಹಾಗೂ ಇವುಗಳನ್ನು ನಾವು ಈ ಹಿಂದಿನ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು ಕಂಡು ಹಿಡಿಯುತ್ತೇವೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಈ ಎಲ್ಲ ಪ್ರಯತ್ನಗಳು ಆರಂಭಿಕ ಸಂಖ್ಯೆಯನ್ನು ಕಂಡುಹಿಡಿಯಲು ಹಾಗೂ ಅದರ ಉಪಯೋಗದಿಂದ ಪರಿಕಲ್ಪನಾ ವಿನ್ಯಾಸವನ್ನು ಶುರುಮಾಡಲು ಉಪಯೋಗಕಾರಿಯಾಗಿದೆ ಸಾಮಾನ್ಯವಾಗಿ ಈ ಹಿಂದಿನ ಮಾಹಿತಿಗಳಿಂದ ಈ WeW0 ಮೌಲ್ಯವು 0 3 ಇಂದ 0 7 ವರೆಗೆ ಬದಲಾಗುತ್ತಿರುತ್ತದೆ ಎಂದು ತಿಳಿದಿದೆ ಹಾಗೂ ಇನ್ನೊಂದು ಪ್ರಮುಖವಾದ ವೀಕ್ಷಣೆ ಏನು ಎಂದರೆ W0 ಹೆಚ್ಚಿಗೆ ಆದಂಗೆ ಅದು ಕಡಿಮೆಯಾಗುತ್ತದೆ ಏನಿದು W0 ಹಾಗಾದರೆ ಈ W0 ಅಂದರೆ ಗ್ರೋಸ್ ತೂಕ ಎಲ್ಲವನ್ನು ಒಳಗೊಂಡಿದೆ ಎನ್ನಬಹುದು ಒಂದು ಉದಾಹರಣೆಗಾಗಿ ಇತಿಹಾಸದ ಮಾಹಿತಿಯನ್ನು ಮೂಡಿಸಿ ನೋಡಿದಾಗ ಸಾಮಾನ್ಯವಾಗಿ ಈ 0 7 ಮಾಡಿದಾಗ ಇಲ್ಲಿ ಇದು 0 5 ಹಾಗೂ ನಾನು ಇಲ್ಲಿ ಜೆಟ್ ಸಾರಿಗೆಗೋಸ್ಕರ ಯೋಗ್ಯವಾದ ಮಾಹಿತಿಯನ್ನು ಮೂಡಿಸುವುದಾದರೆ ಜೆಟ್ ಸಾರಿಗೆಗೋಸ್ಕರ ಮತ್ತು ಇದು ಈ ರೀತಿ ಇರುತ್ತದೆ ಹೀಗಾಗಿ ನೀವು ಒಂದು ಜೆಟ್ ಸಾರಿಗೆ ವಿಮಾನವನ್ನು ವಿನ್ಯಾಸ ಮಾಡುವುದಾದರೆ ಅದರ ತೂಕಕ್ಕೆ ತಕ್ಕಂತೆ ಅದನ್ನು ವಿನ್ಯಾಸ ಮಾಡಬೇಕಾಗುತ್ತದೆ ನೀವು ಹೀಗೆ ಸುಮ್ಮನೆ ಈ WeW0 ಆಯ್ಕೆ ಮಾಡಲು ಸಾಧ್ಯವಿಲ್ಲ ಅದೇನೆಂದರೆ ಇದನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು ಅದೇನೆಂದರೆ ಖಾಲಿ ತೂಕದ ಬಿನ್ನರಾಶಿಯ ಪ್ರವೃತ್ತಿ ನೀವು ನೋಡುವುದು ಈ ಸೇಲ್ ಪ್ಲೇನ್ 1000 ಪೌಂಡ್ ಗೆ ಶಕ್ತಿಯನ್ನು ನೀಡುತ್ತಿರುವಾಗ ಈ WeW0 0 65 ಆಗಿರುತ್ತದೆ ಹಾಗೆ ನೀವು ಮುಂದೆ ಹೋದ ಹಾಗೆ ನಿಮಗೆ ಜೆಟ್ ಟ್ರೈನರ್ ಸಿಗುತ್ತದೆ 10 ಸಾವಿರ ಪೌಂಡ್ ಜೆಟ್ ಟ್ರೈನರ್ಗೆ ಇದು 0 65 ದಿಂದ 0 62 ಆಗಿರುತ್ತದೆ ಈ 1 ಲಕ್ಷ ಪೌಂಡ್ ತೂಕವಿರುವ ಮಿಲಿಟರಿ ಸರಕು ಬಾಂಬರ್ ಗಮನಿಸಿದರೆ WeW0 0 45 ದಿಂದ 0 1 ವರೆಗೆ ಆಗಿರುತ್ತದೆ ಹೀಗಾಗಿ ಈ ಖಾಲಿ ತೂಕದ ಬಿನ್ನರಾಶಿಯ ಪ್ರವೃತ್ತಿ ಚಿತ್ರವು ಇತಿಹಾಸದ ಮಾಹಿತಿಯ ಮೇಲೆ ಅವಲಂಬಿತವಾಗಿದೆ ಈ ಎಲ್ಲಾ ಚಿತ್ರಗಳನ್ನು ನಾವು ಗಮನಿಸಿದಾಗ ಇವುಗಳ ಮಧ್ಯೆ ಇರುವ ಪರಸ್ಪರ ಸಂಬಂಧವನ್ನು ಲೇಖಕ ಅವನ ಉತ್ತಮವಾದ ಕೆಲಸದಲ್ಲಿ ತೋರಿಸಿದ್ದಾನೆ ಅದು ಹೀಗಿದೆ W0WeAW0cKvs ನೀವು ಇಲ್ಲಿ ಗಮನಿಸಬಹುದು W0 ಗ್ರೋಸ್ ತೂಕ ಆಗಿರುತ್ತದೆ ಮತ್ತು C A ಸ್ಥಿರಾಂಕಗಳು ಅವು ಬೇರೆ ರೀತಿಯ ಸಂರಚನೆಯಲ್ಲಿ ಬದಲಾಗುತ್ತವೆ ಉದಾಹರಣೆಗೆ ಒಂದು ಸೇಲ್ ಪ್ಲೇನ್ ಗೆ ಒಂದು ಶಕ್ತಿಹೀನ ಸೇಲ್ ಪ್ಲೇನ್ ಗೆ A ಮೌಲ್ಯವು 0 86 ಮತ್ತು C ಮೌಲ್ಯವು ಮೈನಸ್ 0 05 ಹಾಗೂ ಜೆಟ್ ಸಾರಿಗೆಗೆ A ಮೌಲ್ಯ 1 02 ಮತ್ತು C ಮೌಲ್ಯವು ಮೈನಸ್ 0 ಇಲ್ಲಿ ಕುತೂಹಲಕಾರಿ ವಿಷಯ ಏನೆಂದರೆ C ಮೌಲ್ಯವು ಋಣಾತ್ಮಕವಾಗಿದೆ ಅಂದರೆ W0 ಹೆಚ್ಚಿಗೆ ಆದರೆ WeW0 ಕಡಿಮೆಯಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದೆ ಇಲ್ಲಿ ಇದನ್ನು ತೋರಿಸಿದರು ಕೂಡ ಇದರ ಬಗ್ಗೆ ನಮ್ಮಲ್ಲಿ ಸ್ಪಷ್ಟವಾದ ಮಾಹಿತಿ ಇರಬೇಕು ಆದರೆ ನೀವು ಈ ಸೂತ್ರವನ್ನು ಉಪಯೋಗಿಸಬಹುದು ಹಾಗೂ ನನ್ನ ವಿನಂತಿ ಏನೆಂದರೆ ದಯವಿಟ್ಟು FPS ಆಯಾಮಗಳನ್ನು ಉಪಯೋಗಿಸಿ ನಾನು ಉಪಯೋಗಿಸುತ್ತಿರುವ ರೇಮರ್ ಬರೆದಿರುವ ಪುಸ್ತಕ ವಿಮಾನ ವಿನ್ಯಾಸದ ಎಲ್ಲಾ ಕ್ಯಾಲಿಬ್ರೇಶನ್ ನಕ್ಷೆಗಳಿಗೆ FPS ಆಯಾಮಗಳನ್ನು ಉಪಯೋಗಿಸಿ ಇವೆಲ್ಲ ವಿವರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುತ್ತೇನೆ ಅವೆಲ್ಲವೂ FPS ಆಯಾಮಿನಲ್ಲಿ ಇರುತ್ತದೆ ಹೀಗಾಗಿ ನಾನು ನಿಮ್ಮೆಲ್ಲರಿಗೆ ಈ FPS ಆಯಾಮಗಳನ್ನು ಉಪಯೋಗಿಸಲು ಸಲಹೆ ನೀಡುತ್ತೇನೆ ಇಲ್ಲದಿದ್ದಲ್ಲಿ ನಾನು ನಿಮಗೆ MKS ಆಯಾಮ ಹೊಂದಿರುವಂತಹ ಸೂತ್ರಗಳನ್ನು ನೀಡುತ್ತಿದ್ದೇ ರೇಮರ್ ನ ಹೊಸ ಪುಸ್ತಕದಲ್ಲಿ ಈ MKS ಸ್ಥಿರಾಂಕ ಗಳನ್ನು ನೀಡಿದ್ದಾರೆ ಆದರೆ ನಾನು FPS ಆಯಾಮಗಳನ್ನು ಉಪಯೋಗಿಸುತ್ತೇನೆ ನೀವು ಈ ಖಾಲಿ ತೂಕದ ಭಿನ್ನರಾಶಿ ವಿರುದ್ಧ W ನಾಟ್ ನೋಡಿದಾಗ ಈ ಶಕ್ತಿಹೀನ ಸೇಲ್ ಪ್ಲೇನ್ ಗೆ A ಮೌಲ್ಯವು 0 86 C ಮೌಲ್ಯವು ಮೈನಸ್ 0 05 ಆಗಿರುತ್ತದೆ ಸಾಮಾನ್ಯವಾದ ಒಂದು ಇಂಜಿನ್ ಇರುವ ವಾಯುಯಾನ ದಲ್ಲಿ 2 362 ಮೌಲ್ಯವು A ಆಗಿದ್ದು ಮತ್ತು ಮೈನಸ್ 0 18 ಮೌಲ್ಯವು C ಆಗಿರುತ್ತದೆ ಜೆಟ್ ಟ್ರೈನರ್ಗೆ ಇದು 1 59 ಮತ್ತು ಮೈನಸ್ 0 10 ಆಗಿರುತ್ತದೆ ಈ ರೀತಿ ಈ ಎಲ್ಲ ಮೌಲ್ಯಗಳನ್ನು ಇತಿಹಾಸದ ಮಾಹಿತಿ ಆದ ಈ ಚಿತ್ರಗಳಿಂದ ಪಡೆದುಕೊಳ್ಳಲಾಗುತ್ತದೆ ಈ ಚಿತ್ರಗಳು ನಿಮಗೆ ಈಗಾಗಲೇ ತೋರಿಸಿದ್ದೇನೆ ಅದು ಒಂದು ಅಸಾಧಾರಣ ಕೆಲಸ ಈ ಪರಸ್ಪರವಾದ ಸೂತ್ರಗಳನ್ನು ಪುನರಾವರ್ತಿಸಿ ದಾಗ ಈ ಪ್ರಾಯೋಗಿಕ ಸಂಬಂಧವನ್ನು ಇತಿಹಾಸದ ಮಾಹಿತಿಗಳಿಂದ ಕಂಡುಹಿಡಿಯಬಹುದು ಹಾಗೂ ಒಬ್ಬ ವಿನ್ಯಾಸಕಾರರಿಗೆ ಇದು ತುಂಬಾ ಸುಲಭವಾಗಿದ್ದು ಅದರಿಂದ ಅವರದೇ ಆದ ಕೋಡ್ ಲುಕ್ಅಪ್ ಟೇಬಲ್ ಉಪಯೋಗಿಸಿ ಬರೆಯಬಹುದು ಮತ್ತು ಈ ಸಂಖ್ಯೆಗಳನ್ನು ಸುಲಭವಾಗಿ ಪಡೆಯಬಹುದು ಆದರೆ ಒಬ್ಬ ವಿನ್ಯಾಸಕಾರರಾಗಿ WeW0 0 3 ಇಂದ 0 4 ವರೆಗೆ ಇದ್ದಲ್ಲಿ ಅರ್ಥಮಾಡಿಕೊಳ್ಳಬೇಕು ಅದು ಒಳ್ಳೆಯದು ಮೊದಲನೆಯದಾಗಿ ತೂಕವು ಸರಿಸುಮಾರು ಒಂದು ಲಕ್ಷ ಪೌಂಡ್ ಅಥವಾ ಸ್ವಲ್ಪ ಕಡಿಮೆ ಆಗಿರಬಹುದು ನಂತರ ಇದೇನು KVS KVS ಅಂಶ ನೀವು ನೋಡುತ್ತಿರುವುದು ವಸ್ತುವನ್ನು ಬದಲಾಯಿಸುವುದಕ್ಕೆ ಲೋಹಗಳಿಂದ ಕಂಪೋಸಿಟ್ಗೆ ಬದಲಾಯಿಸಲಾಗಿದೆ ಇದರಿಂದ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೂಕ ಕಡಿಮೆಯಾಗುತ್ತದೆ ಹಾಗೂ ಇದರ ಮೌಲ್ಯವು ಸರಿಸುಮಾರು 0 85 ಅಂದರೆ ಶೇಕಡ 15 ಕಡಿಮೆಯಾಗಿರುತ್ತದೆ ಆರಂಭಿಕ ಸಮಯದಲ್ಲಿ ನಾನು ಸಾಮಾನ್ಯವಾಗಿ ಶೇಕಡ 10 ಕಡಿಮೆ ತೆಗೆದುಕೊಳ್ಳುತ್ತೇನೆ ಅಥವಾ ಕೆಲವೊಮ್ಮೆ ಅಷ್ಟೇ ತೆಗೆದುಕೊಳ್ಳುತ್ತೇನೆ ಏಕೆಂದರೆ ಆರಂಭಿಕ ಸಮಯದಲ್ಲಿ ಅಲ್ಲಿ ಎಷ್ಟು ಭಾಗಗಳಿಗೆ ಕಂಪೋಸಿಟ್ ಉಪಯೋಗಿಸಬಹುದು ಎಂದು ತಿಳಿದಿರಲ್ಲ ಹೀಗಾಗಿ ಅದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ ಮತ್ತು ಆರಂಭಿಕ ವಿನ್ಯಾಸದಲ್ಲಿ ನಾವು ಇದನ್ನು ಒಂದು ಎಂದುಕೊಳ್ಳುತ್ತೇವೆ ನೀವು ಈ ವಿಷಯದಲ್ಲಿ ಬೆಳೆದ ಹಾಗೆ ನಿಮ್ಮಲ್ಲಿ ಆ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತೇವೆ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಅದರ ಮೌಲ್ಯವನ್ನು ನಿರ್ಧರಿಸುತ್ತದೆ ಹಾಗಾದರೆ ಈ WeW0 ಮುಗಿದ ನಂತರ ನಮ್ಮ ಮುಂದಿನ ಪ್ರಯತ್ನವು WfW0 ಅಂದರೆ ಇಂಧನ ಭಿನ್ನರಾಶಿ ಆಗಿರುತ್ತದೆ ಈಗ ಇಲ್ಲಿ ಇಂಧನದ ಭಿನ್ನರಾಶಿಯನ್ನು ಬರೆದಾಗ ಕಂಡುಹಿಡಿದಾಗ ನನಗೆ ಈ ಕೆಳಕಂಡ ವಿಷಯಗಳು ಸ್ಪಷ್ಟವಾಗಿರಬೇಕು ಮೊದಲನೇ ಮಿಷನ್ಗೆ ಇಂಧನ ರಿಸರ್ವ್ ಇಂಧನದ ಬಗ್ಗೆ ನನ್ನಲ್ಲಿ ಸ್ಪಷ್ಟವಾದ ಮಾಹಿತಿ ಇರಬೇಕು ಹಾಗೂ ಮೂರನೆಯದಾಗಿ ಸಿಲುಕಿಕೊಂಡಿರುವ ಇಂಧನ ಮಿಷನ್ಗೆ ಇಂಧನ ಎಂದರೆ ಒಂದು ಮಿಷನ್ಅನ್ನು ಸಂಪೂರ್ಣವಾಗಿಸಲು ಅವಶ್ಯಕವಿರುವ ಇಂಧನ ಟೇಕಾಫ್ ದಿಂದ ಲ್ಯಾಂಡಿಂಗ್ವರೆಗೆ ಸರಿ ಏನಿದು ರಿಸರ್ವ್ ಇಂಧನ ಎಂದರೆ ಅಂದರೆ ನೀವು ಒಂದು ಮಿಷನ್ಗೆ ಹೋಗುವಾಗ ನೀವು ಸ್ವಲ್ಪ ರಿಸರ್ವ್ ರೂಪದಲ್ಲಿ ಇಟ್ಟಿರುತ್ತೀರಾ ಏಕೆಂದರೆ ಸಾಕಷ್ಟು ಬಾರಿ ತುರ್ತುಸ್ಥಿತಿ ಅಡಚಣೆಗಳು ಇರುತ್ತವೆ ಹೀಗಾಗಿ ನೀವು ಈ ರೀತಿ ಯೋಚಿಸಬಹುದು ನನಗೆ 30 ನಿಮಿಷಕ್ಕೂಸ್ಕರ ಅಧಿಕ ಇಂಧನ ಬೇಕು ಅಥವಾ ಈ ರಿಸರ್ವ್ ಇಂಧನದ ಸಲುವಾಗಿ ಸನಿಹದ ವಿಮಾನ ನಿಲ್ದಾಣದ ಯೋಜನೆ ಇಟ್ಟುಕೊಂಡಿರಬೇಕು ಏಕೆಂದರೆ ಅಡಚಣೆ ಸೃಷ್ಟಿಯಾದರೆ ಅದನ್ನು ಉಪಯೋಗಿಸಬಹುದು ಹೀಗಾಗಿ ಆ ತರಹದ ಯೋಜನೆಗಳನ್ನು ನಾವು ಹೊಂದಿರಬೇಕು ಮತ್ತು ಈ ಸಿಲುಕಿಕೊಂಡಿರುವ ಇಂಧನ ನಾವು ಟ್ಯಾಂಕ್ದಿಂದ ಆಚೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ಈ 3 ನೀವು ತಿಳಿದುಕೊಂಡಿರಬೇಕು ಏಕೆಂದರೆ ನೀವು ಇದನ್ನು ಹಾರಿಸುತ್ತಿರುವ ಸಮಯದಲ್ಲಿ ಅದರ ಸುರಕ್ಷತೆಯು ಪ್ರಮುಖವಾದ ಸಂಗತಿಯಾಗಿರುತ್ತದೆ ಇಂಧನದ ಕೊರತೆಯು ಯಾವುದೇ ಸಮಯದಲ್ಲಿ ಆಗಬಾರದು ಹೀಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಜಾಗರೂಕತೆಯಿಂದ ಇರಬೇಕು ಹಾಗೂ ನಿಮಗೆ ಈಗ ತಿಳಿದಿದೆ ಮಿಷಿನ್ ಇಂಧನದ ಬಗ್ಗೆ ನಾವು ಈಗ ಹೆಚ್ಚಾಗಿ ಗಮನಿಸೋಣ ಅದನ್ನು ಹೇಗೆ ವ್ಯವಸ್ಥಿತವಾಗಿ ಕಂಡುಹಿಡಿಯುವುದು ರಿಸರ್ವ್ ಇಂಧನ ಮತ್ತು ಸಿಲುಕಿಕೊಂಡಿರುವ ಇಂಧನ ಅನುಭವದ ಮೂಲಕ ತಿಳಿದುಕೊಳ್ಳಬಹುದು ಯಾವ ರೀತಿಯ ಯೋಜನೆಗಳು ನಿಮ್ಮ ಹತ್ತಿರ ಇದೆ ಅವು ಪರಿಸ್ಥಿತಿಗೆ ಅನುಗುಣವಾಗಿ ಸರಿಸಮವಾಗಿ 6 ರಿಂದ 7 ಶೇಕಡ ಆಗಿರಬಹುದು ಅವುಗಳನ್ನು ಕೂಡ ನಾವು ಗಮನಿಸೋಣ ಆದರೆ ಅತ್ಯಂತ ಪ್ರಮುಖವಾಗಿ ಮಿಷನ್ ಇಂಧನದ ಬಗ್ಗೆ ನಾವು ಮಾತನಾಡೋಣ ಹಾಗಾದರೆ ಮಿಷನ್ ಏನು ನೀವು ಮಿಷನ್ ಇಂಧನದ ಬಗ್ಗೆ ಮಾತನಾಡುವುದಾದರೆ ಮಿಷನ್ ಏನು ಉದಾಹರಣೆಗೆ ನಾನು ಒಂದು ಉದಾಹರಣೆ ನೀಡುತ್ತೇನೆ ನಾನು ಕಾನ್ಪುರ್ ತಿಂದ ದೆಹಲಿಗೆ ಹೋಗುತ್ತಿದ್ದೇನೆ ನಾನು ಎಷ್ಟು ಇಂಧನವನ್ನು ತೆಗೆದುಕೊಂಡು ಹೋಗಬೇಕು ನನಗೆ ಗೊತ್ತಿರಬೇಕು ಅದು ಹೇಗೆ ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ನಾನು ಹೋಗುತ್ತಿದ್ದೇನೆ ಹಾಗೂ ಈ ಮಧ್ಯದಲ್ಲಿ ನಾನು ಏನು ಮಾಡುತ್ತಿದ್ದೇನೆ ಎಷ್ಟು ವೇಗದಲ್ಲಿ ನಾನು ಹಾರುತ್ತೇನೆ ಎಷ್ಟು ಬಾರಿ ನನ್ನ ಕಾರ್ ಸ್ವಿಚ್ ಆಫ್ ಮಾಡುತ್ತೇನೆ ಇವೆಲ್ಲ ಸಂಗತಿಗಳು ನಮ್ಮಲ್ಲಿ ಮೂಡುತ್ತವೆ ಹಾಗೂ ರಸ್ತೆಯ ಸ್ಥಿತಿಯು ಹೇಗಿದೆ ಹೀಗಾಗಿ ಮಿಷಿನ್ ಇಂಧನವು ನಮಗೆ ತಿಳಿದುಕೊಳ್ಳಬೇಕಾದರೆ ನಮಗೆ ಗೊತ್ತಿರಬೇಕು ಯಾವ ಮಿಷನ್ಗಳು ಸಾಧ್ಯ ಮತ್ತು ನಾನು ಈಗ ಸಾಮಾನ್ಯವಾದ ವಿಷಯಗಳನ್ನು ಮಾತನಾಡುತ್ತೇನೆ ಮೊದಲನೇ ಮಿಷನ್ ನಾನು ಈಗ ಏನು ಮಾತನಾಡುತ್ತೇನೆ ಎಂದರೆ ಸಾಮಾನ್ಯವಾದ ಕ್ರೂಜ್ ಏನದು ಈಗ ನೀವು ಇಲ್ಲಿಂದ ಶುರು ಮಾಡಬಹುದು ಕ್ಲೈಮ್ ಕ್ರೂಜ್ ಇಲ್ಲಿ ಒಂದು ಲೊಯ್ಟ್ಟೆರ್ ಮತ್ತು ಲ್ಯಾಂಡ್ ಇದು ಕ್ಲೈಮ್ ಕ್ರೂಜ್ ಲೊಯ್ಟ್ಟೆರ್ ಮತ್ತು ಲ್ಯಾಂಡ್ ಅಂದರೆ ನಾನು ಇಲ್ಲಿಂದ ಅಂದರೆ ಕಾನ್ಪುರದಿಂದ 8 ಕಿಲೋಮೀಟರ್ ಎತ್ತರವನ್ನು ಪಡೆದು ಕ್ರೂಜ್ ಮಾಡುತ್ತಿದ್ದೇನೆ ಮತ್ತೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಸನಿಹ ತಲುಪಿದ ಹಾಗೆ ಲೊಯ್ಟ್ಟೆರ್ ಮಾಡುತ್ತೇನೆ ನಂತರ ವಾಯು ಸಂಚಾರದ ನಿವಾರಣೆಯ ಮೇರೆಗೆ ಅಲ್ಲಿ ಲ್ಯಾಂಡ್ ಮಾಡುತ್ತೇನೆ ಅಂದರೆ ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತಿದ್ದೇನೆ ಆದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಮಿಲಿಟರಿ ವಿಮಾನವನ್ನು ವಿನ್ಯಾಸ ಮಾಡುವುದಾದರೆ ಪರಿಸ್ಥಿತಿ ಈ ರೀತಿ ಇರುವುದಿಲ್ಲ ಏಕೆಂದರೆ ನಾವು ಇಲ್ಲಿಂದ ಟೇಕಾಫ್ ಮಾಡುತ್ತೇನೆ ಕೆಲಸವನ್ನು ಮುಗಿಸಿ ಪುನಹ ಬೇಸ್ಗೆ ಮರಳುತ್ತೇವೆ ಇದು ಒಂದು ರೀತಿಯ ಸಾಧ್ಯತೆ ನಾನು ಮಿಷನ್ ಮುಗಿಸಿಕೊಂಡು ಇನ್ನೊಂದು ಬೇಸ್ಗೆ ಹೋಗುತ್ತೇನೆ ಹೀಗಾಗಿ ಸಾಮಾನ್ಯವಾದ ಕ್ರೂಜ್ ಆದರೂ ಮಿಷಿನ್ ರೇಖಾ ಚಿತ್ರವು ಬದಲಾಗುತ್ತದೆ ಇದು ಸಾರಿಗೆ ವಿಮಾನ ರೀತಿ ಸಾಮಾನ್ಯವಾದ ವಾಯುಯಾನದ ವಿನ್ಯಾಸವಾಗಿದೆ ಇಂತಹ ವಿಮಾನಿನ ಪ್ರಮುಖವಾದ ಗುರಿ ಏನಾಗಿರುತ್ತದೆ ಸಾಮಾನ್ಯವಾಗಿ ಅದಕ್ಕೆ ರೇಂಜ್ ಅವಶ್ಯಕವಾಗಿರುತ್ತದೆ ಅಂದರೆ ಪ್ರಮುಖವಾದ ಗುರಿ ನಂತರ ಎಷ್ಟು ವೇಗದಲ್ಲಿ ಮತ್ತು ಇತರೆ ಇರುತ್ತವೆ ಆದರೆ ಪ್ರಮುಖವಾದ ಗುರಿ ಎಂದರೆ ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಮತ್ತೆ ಏನು ಇಲ್ಲ ಅಲ್ವಾ ಹೀಗಾಗಿ ಮಿಷಿನ್ ಇವುಗಳನ್ನು ಒಳಗೊಂಡಿರುತ್ತದೆ ಒಂದು ಸಾಮಾನ್ಯವಾದ ಕ್ರೂಜ್ ಮಿಷನ್ ನಮ್ಮ ಸಾಮಾನ್ಯವಾದ ವಾಯುಯಾನ ಸೆಸ್ನ ಸರಟೋಗ ಇದಕ್ಕೆ ಸೇರಿದೆ ನಾವು ಇಲ್ಲಿಂದ ಟೇಕಾಫ್ ಮಾಡಿ ಲಕ್ನೋ ಗೆ ತಲುಪಿ ಲ್ಯಾಂಡ್ ಮಾಡುತ್ತೇವೆ ಮಿಷನ್ 2 ಈ ರೀತಿ ಇರಬಹುದು ನಾನು ಈಗ ವಾಯು ಶ್ರೇಷ್ಠತೆಯ ಹತ್ತಿರ ಹೋಗುತ್ತಿದ್ದೇನೆ ಈಗ ನಾವು ಸಾರ್ವಜನಿಕ ವಿಮಾನಗಳಿಂದ ಮಿಲಿಟರಿ ವಿಮಾನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಇಂತಹ ಮಿಷನ್ ಅವಶ್ಯಕತೆಗಳು ವಿಮಾನವು ಟೇಕಾಫ್ ಎತ್ತರಕ್ಕೆ ಕ್ಲೈಮ್ ಕ್ರೂಜ್ ಹಿಂದೆ ತಿರುಗುವುದು ಯುದ್ಧ ಮಾಡಿ ಬಾಂಬ್ ಹಾಕಿ ಶಸ್ತ್ರಗಳು ಏನಾದರೂ ಮೇಲೆ ಹೋಗಿ ಲೊಯ್ಟ್ಟೆರ್ ಮಾಡಿ ಮತ್ತು ಲ್ಯಾಂಡ್ ಇವೆಲ್ಲವೂ ಬೇಡಿಕೆ ಆಗಿರುತ್ತವೆ ಈ ಮಿಷನ್ ನೀವು ಇಲ್ಲಿ ನೋಡಬಹುದಾ ಇದು ಇಲ್ಲಿಂದ ಟೇಕಾಫ್ ಆಗುತ್ತದೆ ಕ್ರೂಜ್ ಎತ್ತರಕ್ಕೆ ಹೋಗುತ್ತದೆ ಕೆಳಗೆ ಧುಮುಕುತ್ತದೆ ಸರಿ ಮತ್ತೆ ಕ್ರೂಜ್ ಆಗುತ್ತದೆ ನಂತರ ಸ್ವಲ್ಪ ಪ್ರಮಾಣದ ಯುದ್ಧ ಮಾಡುತ್ತದೆ ಶಸ್ತ್ರಗಳನ್ನು ಉಪಯೋಗಿಸುತ್ತದೆ ನಂತರ ಮತ್ತೆ ಎತ್ತರಕ್ಕೆ ಎರುತ್ತದೆ ನಂತರ ಲೊಯ್ಟ್ಟೆರ್ ಹಾಗೂ ಲ್ಯಾಂಡ್ ಆಗುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈ ವಿಮಾನಿಗೆ ಜೆಟ್ ಇಂಜಿನ್ ಅಳವಡಿಸಲಾಗಿದೆ ಎಂದು ಊಹಿಸಿಕೊಂಡರೆ ಅಂದರೆ ಜೆಟ್ ಇಂಜಿನ್ ಕಾರ್ಯಕ್ಷಮತೆಯು ಹಾರುತ್ತಿರುವ ಎತ್ತರ ವೇಗ ತಾಪಮಾನ ಮೇಲೆ ನಿರ್ಧರಿತವಾಗಿರುತ್ತದೆ ಈಗ ಮಿಲಿಟರಿ ವಿಮಾನಿಗೆ ನಿಮ್ಮ ಹತ್ತಿರ ಆಯ್ಕೆಗಳು ಇಲ್ಲ ನಿಮಗೆ ಕಡಿಮೆ ಎತ್ತರದಲ್ಲಿ ಯುದ್ಧ ಮಾಡುವುದಾದರೆ ಅಥವಾ ಬೇರೆ ಎತ್ತರದಲ್ಲಿ ಮಾಡುವುದಾದರೆ ನೀವು ಅಲ್ಲಿಯೇ ಇರಬೇಕಾಗುತ್ತದೆ ಹಾಗಾಗಿ ಅದು ನಿಮಗೆ ಬೇಕಾಗಿರುವಂತಹ ಇಂಧನದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಹ ಸ್ಥಿತಿಯು ಆಗಿರುವುದಿಲ್ಲ ಹೀಗಾಗಿ ಇಲ್ಲಿ ಇಂಧನದ ಬಳಕೆಯು ಸತತವಾಗಿ ಬದಲಾಗುತ್ತದೆ ಹಾಗೂ ಇಲ್ಲಿ ಶಸ್ತ್ರಗಳನ್ನು ಬೀಳಿಸುತ್ತೇವೆ ಅಥವಾ ಯುದ್ಧ ಮಾಡುವಾಗ ತಕ್ಷಣವಾಗಿ ತ್ವರಿತ ಆಗಬೇಕಾಗುತ್ತದೆ ಹೀಗಾಗಿ ಇಂಧನದ ಬಳಕೆಯು ತುಂಬಾ ವ್ಯತ್ಯಾಸವಾಗಿರುತ್ತದೆ ಹೀಗಾಗಿ ಈ ಪ್ರದೇಶವು ಇಂಧನದ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿರುವುದಿಲ್ಲ ಅಂದರೆ ಇಂಧನದ ಬಳಕೆಯು ಹೆಚ್ಚಿಗೆ ಆಗುತ್ತದೆ ನಂತರ ಕ್ರೂಜ್ ಮಾಡಿ ಲೊಯ್ಟ್ಟೆರ್ ಹಾಗೂ ಲ್ಯಾಂಡ್ ಆಗುತ್ತದೆ ಹೀಗಾಗಿ ಆ ರೀತಿಯಲ್ಲಿ ಇಂಧನದ ಭಿನ್ನರಾಶಿಯನ್ನು WfW0 ಕಂಡು ಹಿಡಿಯಬೇಕಾದರೆ ನನಗೆ ಮಿಷನ್ ಅವಶ್ಯಕತೆಗಳು ಯಾವುವು ಅದು ಏನೆಲ್ಲ ಮಾಡುತ್ತದೆ ಎಂದು ತಿಳಿದಿರಬೇಕು ಇಲ್ಲಿ ಇದು ಇಂಧನದ ಹೆಚ್ಚಿನ ಕಾರ್ಯಕ್ಷಮತೆಯ ಕ್ರಿಯೆ ಆಗಿರುವುದಿಲ್ಲ ಕೆಲವೊಮ್ಮೆ ಆಫ್ಟರ್ ಚಾರ್ಜರ್ ಕೂಡ ಉಪಯೋಗಿಸಬಹುದು ಅಧಿಕೃತ ಇಂಧನವನ್ನು ಒಳಗೆ ಸೇರಿಸಬಹುದು ಹೀಗಾಗಿ ಎಷ್ಟು ಪ್ರಮಾಣದ ಇಂಧನವು ಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಲು ಇವೆಲ್ಲವೂ ನನಗೆ ತಿಳಿದಿರಬೇಕು ಆದ್ದರಿಂದ WfW0 ಕಂಡುಹಿಡಿಯಲು ಈ ರೀತಿಯ ಮಿಷನನ್ನುಆಯ್ಕೆ ಮಾಡಲಾಗಿದೆ ಹೀಗಾಗಿ ವಾಯು ಶ್ರೇಷ್ಠತೆಯ ವಿಮಾನ ಯೋಜನೆಗಾಗಿ ಈ ತರಹದ ಮಿಷನ್ ಅನ್ನು ಮೊದಲು ಕಂಡುಹಿಡಿಯಬೇಕು ಏಕೆಂದರೆ ಸಾಮಾನ್ಯವಾದ ಕ್ರೂಜ್ ತರಹದ ವಿಮಾನಗಳಿಂದ ಭಿನ್ನವಾಗಿರುತ್ತವೆ ಮೂರನೇ ವರ್ಗ ಈ ಮೂರನೇ ವರ್ಗ ವಾಯು ಶ್ರೇಷ್ಠತೆಯ ಮಿಷನ್ ಬಗ್ಗೆ ಚರ್ಚಿಸುವ ಮುಂಚೆ ಮೊದಲನೆಯದಾಗಿ ಕ್ರೂಜ್ ಮಾಡುವುದು ಇದು ಪ್ರಾಥಮಿಕವಾಗಿ ಮಾಡುವಂತಹ ಕ್ರೂಜ್ ಒಂದು ಎರಡನೆಯದು ಯುದ್ಧ ಮಾಡುವುದು ನಾವು ಈಗಾಗಲೇ ಗಮನಿಸಿದ್ದೇವೆ ಮೂರನೆಯದಾಗಿ ಶಸ್ತ್ರಗಳನ್ನು ಬೀಳಿಸುವುದು ಹಾಗೂ ನಾಲ್ಕನೆಯದು ಎರಡನೆಯ ಕ್ರೂಜ್ ಏಕೆಂದರೆ ವಿಮಾನವು ಮರಳಿ ಬೇಸ್ಗೆ ಹೋಗಬೇಕು ಇದು ಯಾವಾಗ ಎಂದರೆ ನಾನು ಈ ರೀತಿಯಲ್ಲಿ ಹೋಗಿದ್ದಾಗ ಇಲ್ಲಿ ನಾನು ಏನಾದರೂ ಒಂದು ಮಾಡುತ್ತೇನೆ ನಂತರ ಮರಳಿ ಬೇಸ್ಗೆ ಬರುತ್ತೇನೆ ಇದು ಲ್ಯಾಂಡಿಂಗ್ ಬೇರೆ ಬೇಸ್ನಲ್ಲಿ ಅಲ್ಲ ಟೇಕಾಫ್ ಮಾಡಿರುವಂತಹ ಸ್ಥಳದಲ್ಲೇ ಮರಳಿ ಲ್ಯಾಂಡಿಂಗ್ ಆಗುವುದು ಹೀಗಾಗಿ ಇದರ ಚಲಿಸಿದ ರೇಂಜ್ ತಿಳಿದುಕೊಳ್ಳಬೇಕಾದರೆ A ಸ್ಥಳದಿಂದ B ಸ್ಥಳಕ್ಕೆ ಚಲಿಸಲು ಅವಶ್ಯಕವಿರುವ ಇಂಧನವನ್ನು ಗಮನದಲ್ಲಿ ಇಟ್ಟುಕೊಂಡು ಪುನಹ ಮರಳಿ ಚಲಿಸುವಷ್ಟು ಇಂಧನವು ಇರಬೇಕು ಮರಳಿ ಹೋಗುವಾಗ ಯುದ್ಧ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ಹಾಗಾಗಿ ಸ್ಥಿರವಾದ ಚಲನೆಯು ಇರುತ್ತದೆ ಹೀಗಾಗಿ ನಾವು ಏನು ಮಾಡುತ್ತೇವೆ ಎಂದರೆ ಕ್ರೂಜ್ ದೂರವನ್ನು ಎರಡು ಬಾರಿ ಪರಿಗಣಿಸಲಾಗುತ್ತದೆ ಏಕೆಂದರೆ ಇದರಿಂದ ಮರಳಿ ಬರಲು ಅವಶ್ಯಕ ಇಂಧನದ ಮೌಲ್ಯವು ದೊರಕುತ್ತದೆ ಇದು ವಾಯು ಶ್ರೇಷ್ಠತೆ ಇದು ಒಂದು ಪ್ರಮುಖವಾದ ಅಂಶವಾಗಿರುತ್ತದೆ ನಾನು ಮಿಲಿಟರಿ ಉದಾಹರಣೆಯನ್ನು ಮಾಡುತ್ತಿದ್ದೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾವು ಯುದ್ಧವನ್ನು ಚರ್ಚಿಸುತ್ತಿಲ್ಲ ಹಾಗಂತ ನಾವು ಕಠಿಣವಾದ ಪರಿಸ್ಥಿತಿಯಲ್ಲಿ ತಯಾರಾಗಿರಬೇಕು ಆದರೆ ಎಲ್ಲಾ ಉಪನ್ಯಾಸಗಳು ನಿಮಗೆ ಪ್ರಾಥಮಿಕವಾದ ತಿಳುವಳಿಕೆಯನ್ನು ನೀಡುತ್ತವೆ ಇದರಲ್ಲಿ ಇರುವ ತಂತ್ರಜ್ಞಾನಗಳು ಯಾವುವು ಅಥವಾ ವಿಧಾನಗಳು ಯಾವುವು ನಾವು ಉಪಯೋಗಿಸುವಂತಹ ವಸ್ತುಗಳು ಸಾರ್ವಜನಿಕ ವಿಮಾನಗಳಲ್ಲಿ ಮರೆಯುವುದಿಲ್ಲ ಆದರೆ ಇವೆಲ್ಲವೂ ಮಿಲಿಟರಿ ತಂತ್ರಜ್ಞಾನದಿಂದ ಹೊರಹೊಮ್ಮಿವೆ ಏಕೆಂದರೆ ಮಿಲಿಟರಿ ತಂತ್ರಜ್ಞಾನದಲ್ಲಿ ಗುಣಮಟ್ಟವೂ ತುಂಬಾ ಉತ್ಕೃಷ್ಟವಾಗಿದೆ ಹಾಗೂ ಯಾವುದೇ ಪ್ರಸಂಗಗಳಲ್ಲಿ ಉಪಯೋಗಿಸಬಹುದಂತಹ ವಸ್ತುಗಳು ತಯಾರಿಸುತ್ತಾರೆ ಹೀಗಾಗಿ ಮೂರನೆಯದನ್ನು ನಾನು ಮಾತನಾಡಲಿದ್ದೇವೆ ಕೆಳಗಿನ ಮಟ್ಟದಲ್ಲಿ ಹೊಡೆಯುವಂತಹ ಮಿಷನ್ ಈ ಕೆಳಗಿನ ಮಟ್ಟದಲ್ಲಿ ಹೊಡೆಯುವುದು ಇದರಲ್ಲಿ ಕೆಳಗಿನ ಮಟ್ಟ ಎಂಬುವ ಪದಗಳು ಒತ್ತಿ ಹೇಳುತ್ತಿವೆ ಆದರೆ ರಡಾರ್ ನಲ್ಲಿ ಗೊತ್ತಾಗಬೇಕಾದರೆ ಅಂದರೆ ನೀವು ಸ್ಪಷ್ಟವಾಗಿ ಏನು ನೋಡಲು ಹೆಚ್ಚಿಸುತ್ತೀರಿ ಎಂಬುವುದು ಗೊತ್ತಿರಬೇಕು ಹೀಗಾಗಿ ನೀವು ಅತಿ ಕಡಿಮೆ ಎತ್ತರದಲ್ಲಿ ಹಾರಬೇಕಾಗುತ್ತದೆ ಕಡಿಮೆ ಎತ್ತರದಲ್ಲಿ ಹಾರುವುದು ಎಂದರೆ ಏರೋಡೈನಮಿಕ್ ಕಾರ್ಯಕ್ಷಮತೆಯು ಅತಿ ಕಡಿಮೆಯಾಗಿರುತ್ತದೆ ಈ ಕಡಿಮೆ ಎತ್ತರ ಅಂದರೆ 50 ಫೀಟ್ 100 ಫೀಟ್ ಸರಿಸುಮಾರು 100 ಫೀಟ್ 150 ಫೀಟ್ 200 ಫೀಟ್ ಇಂದು ನಾವು ಈ ಎತ್ತರದ ಬಗ್ಗೆ ಮಾತನಾಡುತ್ತಿದ್ದೇವೆ ಏಕೆಂದರೆ ಇದು ಹೊಡೆಯುವ ಮಿಷನ್ ಅಂದರೆ ಹೊಡೆದು ಮರಳಿ ಬರುವ ಮಿಷನ್ ಆದರೆ ಅದೇ ಸಮಯದಲ್ಲಿ ರಡಾರ್ನಲ್ಲಿ ಗೊತ್ತಾಗಬಾರದು ಹಾಗಾದರೆ ಅಲ್ಲಿರುವ ಮಾನದಂಡಗಳು ಯಾವುವು ಈ ಮೊದಲನೆಯ ರೇಖಾಕೃತಿಯನ್ನು ಬರೆಯುತ್ತೇನೆ ಇದು ಲೊಯ್ಟ್ಟೆರ್ಗೆ ತುಂಬಾ ಸನಿಹದಾಗಿ ಕಾಣಿಸುತ್ತದೆ ನಂತರ ಅದು 50 ಅಥವಾ 100 ಬರುತ್ತದೆ ಇಲ್ಲಿ ಏನಾದರೂ ಮಾಡಬಹುದು ಇಲ್ಲಿ ಕ್ರೂಜ್ ಹಾಗೂ ಇಲ್ಲಿ ಕರಾರು ಏನಿದೆ ಅಂದರೆ 100 ರ ಫೀಟ್ ಅಂತರದಲ್ಲಿ ಭೂಮಿಯಿಂದ ಹಾರಬೇಕು ಏಕೆಂದರೆ ಅದು ರಡಾರ್ ತಪ್ಪಿಸಿ ಜೀವ ಉಳಿಸಲು ಸಹಾಯಕವಾಗಿದೆ ಹಾಗೂ ಗುರಿಯನ್ನು ನಿರ್ದಿಷ್ಟವಾಗಿ ಕಂಡುಹಿಡಿಯಲು ಸುಲಭವಾಗುತ್ತದೆ ಹಾಗಾದರೆ ಇಲ್ಲಿ ಸಮಸ್ಯೆ ಏನು ಸಮಸ್ಯೆ ಏನೆಂದರೆ LD ಕಡಿಮೆಯಾಗುತ್ತದೆ ಇಂಜಿನ್ ಕಾರ್ಯಕ್ಷಮತೆಯು ಕಡಿಮೆಯಾಗುತ್ತದೆ ಅಂದರೆ ಅತಿ ವೇಗದ ಹಾರಾಟ ಎಂದು ಹೇಳಬಹುದು ಕಡಿಮೆ ಎತ್ತರದಲ್ಲಿ ಅತಿ ವೇಗದಲ್ಲಿ ಹೋಗುವುದನ್ನು ನೀವು ಕಲ್ಪಿಸಿಕೊಳ್ಳಬಹುದು ಹಾಗಾದರೆ ಕಡಿಮೆ LD ಕಡಿಮೆ ಇಂಜಿನ್ ಕಾರ್ಯಕ್ಷಮತೆ ಮತ್ತು ಅತಿಯಾದ ವೇಗ ಇರಲು ಎಷ್ಟು ಪ್ರಮಾಣದ ಇಂಧನವು ಬಳಕೆಯಾಗುತ್ತದೆ ಬಹಳಷ್ಟು ಸಾರಿ ಅದು ಹೇಗಾಗುತ್ತದೆ ಎಂದರೆ ಇಲ್ಲಿ ಅವಶ್ಯಕವಿರುವ ಇಂಧನದ ಪ್ರಮಾಣವು ಇಲ್ಲಿಯೂ ಕೂಡ ಅಷ್ಟೇ ಪ್ರಮಾಣದ ಬಳಕೆಯಾಗುತ್ತದೆ ಹೀಗಾಗಿ ಇಂತಹ ಮಿಷನ್ ರೇಖಾಕೃತಿಯಿಂದ ನೀವು ಇಂಧನದ ಭಿನ್ನರಾಶಿಯನ್ನು ಕಂಡು ಹಿಡಿಯಬೇಕಾದರೆ ಇಲ್ಲಿ ನೀವು ಹೆಚ್ಚಿನ ಗಮನವನ್ನು ತೋರಿಸಬೇಕಾಗುತ್ತದೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಇಂಧನ ಬಳಕೆಯಾಗುತ್ತದೆ ಕೊನೆಯದಾಗಿ ನಾವು ಯುದ್ಧತಂತ್ರದ ಬಾಂಬಿಂಗ್ ಬಗ್ಗೆ ಮಾತನಾಡಲಿದ್ದೇವೆ ನಾನು ಈ ಪದವನ್ನು ಬಿಟ್ಟುಬಿಡಬೇಕು ಏಕೆಂದರೆ ನನಗೆ ಈ ಪದ ಬಾಂಬಿಂಗ್ ಇಷ್ಟವಾಗುವುದಿಲ್ಲ ಆದರೆ ಅದರ ನಿಜವಾದ ಗುಟ್ಟು ನೀವು ತಿಳಿದಿರಬೇಕು ಇದರಲ್ಲಿ ಒಂದು ಹೊಸ ತಂತ್ರಜ್ಞಾನವು ಹೀಗಾಗಿ ನೀವು ಇದನ್ನು ತಿಳಿದುಕೊಂಡಿರಲೇಬೇಕು ಹಾಗಾದರೆ ಏನಿದು ಮತ್ತೆ ಅದೇ ತರಹದ ಆರಂಭ ಕ್ರೂಜ್ದಿಂದ ಎತ್ತರದವರೆಗೆ ತುಂಬಾ ಎತ್ತರವು ಅಲ್ಲ ಇದು ಕೆಳಗೆ ಮತ್ತು R ಅಂದರೆ ಇಂಧನವನ್ನು ತುಂಬಿಸುವುದು ಸರಿ ಹಾಗಾದರೆ ಇಲ್ಲಿ ವಿಮಾನದಲ್ಲಿ ಇಂಧನವನ್ನು ತುಂಬಿಸುತ್ತಾರೆ ನಮ್ಮ ಹತ್ತಿರ ಇನ್ನೊಂದು ವಿಮಾನವು ಇದೆ ನೀವು ಕ್ರೂಜ್ ನಂತರ ಸಾವಿರ ಫೀಟ್ ಕೆಳಗೆ ಬಂದಮೇಲೆ ನಮಗೆ ಬೇಕಾಗಿರುವಂತಹ ಬೀಳೆಸುವ ಕ್ರಿಯೆಯನ್ನು ಆರಂಭಿಸಬಹುದು ಪುನಹ ಕ್ರೂಜ್ ಮಾಡಿಕೊಂಡು ಬೇರೆ ಬೇಸ್ಗೆ ಹೋಗಬಹುದು ಆದರೆ ಮರಳಿ ಮೂಲ ಬೇಸ್ಗೆ ಬರುವುದಿಲ್ಲ ನೀವು ದೆಹಲಿಯಿಂದ ಬಂದಮೇಲೆ ಅಹಮದಾಬಾದ್ ಅಥವಾ ಬೇರೆ ಜಾಗದಲ್ಲಿ ಲ್ಯಾಂಡ್ ಮಾಡಿದಾಗ ನೀವು ಮರಳಿ ಬೇಸ್ಗೆ ಬಂದಿರುವುದಿಲ್ಲ ಇದು ತುಂಬಾ ಅವಶ್ಯಕ ದಯವಿಟ್ಟು ಗಮನಿಸಿ ಹಲವಾರು ಬಾರಿ ಏನಾಗುತ್ತದೆಯೆಂದರೆ ನೀವು ವಿಮಾನದ ಬಾಂಬ್ ತೆಗೆದುಕೊಂಡು ಹೋಗುವಾಗ ಬೇಸ್ ದಿಂದ ಟೇಕಾಫ್ ಮಾಡುತ್ತೇವೆ ಆದರೆ ಕೆಲವು ಕಾರಣಗಳಿಂದ ಬಾಂಬ್ ಹಾಕುವುದಿಲ್ಲ ಹೀಗಾಗಿ ವಿಮಾನವು ಪುನಹ ಅದೇ ಬೇಸ್ಗೆ ಲ್ಯಾಂಡ್ ಮಾಡುವುದು ಒಂದು ಸೂಕ್ತ ಸಲಹೆ ಅಲ್ಲ ಏಕೆಂದರೆ ಅಲ್ಲಿ ಏನಾದರೂ ದುರ್ಘಟನೆಯಾದರೆ ಅದು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಹೀಗಾಗಿ ಅಲ್ಲಿ ಇಂತಹ ಸುಮಾರು ಸ್ಥಿತಿಗಳು ಸೃಷ್ಟಿಯಾಗುತ್ತದೆ ಹೀಗಾಗಿ ವಿಮಾನವು ಮರಳಿ ಬೇಸ್ಗೆ ಬರಬೇಕಾದರೂ ಬೇರೆ ಜಾಗದಲ್ಲಿ ಲ್ಯಾಂಡ್ ಮಾಡಿ ಎಂದು ಸಲಹೆ ನೀಡಲಾಗುತ್ತದೆ ಆದರೆ ಯುದ್ಧತಂತ್ರದ ಬಾಂಬಿಂಗ್ ಮಿಷನ್ನಲ್ಲಿ ಇದು ಇಂಧನವನ್ನು ತುಂಬಿಸಿಕೊಳ್ಳುವ ವಿಶೇಷವಾದ ಸಂಗತಿಯಾಗಿರುತ್ತದೆ ಏಕೆಂದರೆ ಇದರಿಂದ ರೇಂಜ್ ಕೂಡ ಹೆಚ್ಚಿಗೆಯಾಗುತ್ತದೆ ಹೀಗಾಗಿ ನೀವು ಇಂಧನವನ್ನು ತುಂಬಿಕೊಳ್ಳುವುದನ್ನು ಅರ್ಥಮಾಡಿಕೊಳ್ಳಬಹುದು ಅಂದರೆ ಇದರಿಂದ ದೊಡ್ಡದಾದ ಮಿಷನ್ ದೊರಕುತ್ತದೆ ಹೀಗಾಗಿ ಪುನಃ ಮರಳಿ ಇಲ್ಲಿ ಲ್ಯಾಂಡ್ ಆಗುವುದರಲ್ಲಿ ಏನು ಪ್ರಯೋಜನವಿಲ್ಲ ಅಲ್ಲಿಯೇ ಸನಿಹದ ಸ್ಥಳದಲ್ಲಿ ಲ್ಯಾಂಡ್ ಆಗುವುದು ಉತ್ತಮ ಆದರೆ ಇದು ಮಾನದಂಡ ಆಗುವುದಿಲ್ಲ ಬೇರೆ ಕಡಿಮೆ ಎತ್ತರದ ಯುದ್ಧ ಮಿಷನ್ನಲ್ಲಿ ಸಾಮಾನ್ಯವಾಗಿ ಬೇಸ್ಗೆ ಮರಳುತ್ತವೆ ಹೀಗಾಗಿ ನೀವು ಈಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬಹುದು ಹಾಗೂ ನೀವು ನಿಜವಾಗಿಯೂ ಇಂಧನದ ಬಳಕೆಯನ್ನು ಕಂಡುಹಿಡಿಯಬೇಕು ಎಂದು ಅನಿಸಿದರೆ ನೀವು ಈ ಸಾಮಾನ್ಯವಾದ ಕ್ರೂಜ್ ವಿಧಾನವನ್ನು ಬಳಸಿದರೆ ನಿಮಗೆ ದೊರಕುವುದಿಲ್ಲ ಏಕೆಂದರೆ ಅಲ್ಲಿ ದೊಡ್ಡ ಪ್ರಮಾಣದ ವಿಷಯಗಳು ಜರುಗುತ್ತಿವೆ ಹೀಗಾಗಿ ಈ ಎಲ್ಲ ವಿಷಯಗಳನ್ನು ನಾವು ಒಂದು ವಿಧಾನವನ್ನು ಉಪಯೋಗಿಸುವ ಮುಂಚೆ ತಿಳಿದುಕೊಂಡಿರಬೇಕು ನೀವು ಈಗ ಏನು ಮಾಡಬಹುದು ಒಂದು ಕ್ರೂಜ್ ಮಿಷನ್ ಉದಾಹರಣೆ ಮತ್ತು ಲೊಯ್ಟ್ಟೆರ್ ಮಿಷನ್ ತೆಗೆದುಕೊಂಡರೆ ಈ ಭಾಗಕ್ಕೆ ಕ್ರೂಜ್ ಅಥವಾ ಲೊಯ್ಟ್ಟೆರ್ ಗೊತ್ತಿದ್ದಲ್ಲಿ ಆ ಪರಿಕಲ್ಪನೆಯನ್ನು ಎಲ್ಲಿಯೂ ಕೂಡ ಉಪಯೋಗಿಸುವುದು ಸಾಮಾನ್ಯವಾಗಿ ಇದರಲ್ಲಿ ಎರಡು ಪ್ರಾರ್ಥಮಿಕ ಕ್ರಿಯೆಗಳು ಇವೆ ಮೊದಲನೆಯದು ಕ್ರೂಜ್ ಹಾಗೂ ಇನ್ನೊಂದು ಲೊಯ್ಟ್ಟೆರ್ ಹಾಗೂ ಇಲ್ಲಿ ತ್ವರಿತ ಆಗುತ್ತಿರುವ ಸ್ಥಿತಿ ಕೆಳಗೆ ಹುಡುಕುವ ಸ್ಥಿತಿ ಕೂಡ ಇರುತ್ತದೆ ಹಾಗೂ ಸೇರಿಸುತ್ತಾರೆ ಆದರೆ ಪ್ರಾಥಮಿಕವಾದ ಕ್ರೂಜ್ ಮತ್ತು ಲೊಯ್ಟ್ಟೆರ್ಗೆ ಪ್ರಾಥಮಿಕವಾದ ರೇಂಜ್ ಮತ್ತು ಎಂಡುರನ್ಸ್ ಇರುತ್ತದೆ ಒಮ್ಮೆ ನೀವು ಮಿಷನ್ ಅವಶ್ಯಕತೆಗಳನ್ನು ಗುರುತಿಸಿದ ಮೇಲೆ ಅದನ್ನು ಉಪಯೋಗಿಸಿಕೊಂಡು ಇಂಧನದ ಭಿನ್ನರಾಶಿಯನ್ನು ಕಂಡುಹಿಡಿಯಲು ಸಾಧ್ಯವಿದೆಯಾ ಎಂದು ಖಚಿತಪಡಿಸಿಕೊಳ್ಳಲು ನಾವು ಸಾಧಾರಣವಾದ ವಿಧಾನವನ್ನು ಉಪಯೋಗಿಸಬಹುದು ಉದಾಹರಣೆಗೆ ಕೊಟ್ಟಿರುವ ಮಿಷನ್ ಅವಶ್ಯಕತೆಗಳಿಗೆ ನಾವು ಇಂಧನದ ಭಿನ್ನರಾಶಿ ಹಾಗೂ ಖಾಲಿ ತೂಕದ ಭಿನ್ನರಾಶಿಯನ್ನು ಕಂಡುಹಿಡಿಯುತ್ತೇವೆ ಮತ್ತು ಇವು ಸಾಮಾನ್ಯವಾದ ಕ್ರೂಜ್ ಮಿಷನ್ ಅವಶ್ಯಕತೆಗಳು ಆಗಿರುತ್ತವೆ ಅಂದರೆ ಇದು ಹೇಗೆ ಆಗುತ್ತದೆ ಎಂದರೆ ನಾವು WeW0 ಮತ್ತುWfW0 ಕಂಡುಹಿಡಿಯುತ್ತದೆ ಆದರೆ ಅದರ ಮುಂಚೆ ವಿಮಾನ ಮಿಷನ್ ಅವಶ್ಯಕತೆಗಳು ಯಾವುವು ಎಂದು ಸ್ಪಷ್ಟವಾಗಿ ಭಾವಿಸಿ ಕೊಳ್ಳುತ್ತೇವೆ ನಾವು ಒಂದು ವಿನ್ಯಾಸವನ್ನು ಮಾಡೋಣ ಹಾಗೂ ಅದು ಈ ಪುಸ್ತಕದಲ್ಲಿ ಪರಿಹರಿಸಿದ ಉದಾಹರಣೆಯ ಪ್ರಶ್ನೆ ಆಗಿದೆ ಹೀಗಾಗಿ ನೀವು ಆ ಪುಸ್ತಕವನ್ನು ನೋಡಬೇಕಾಗಿದೆ ಮತ್ತು ಈ ಉಪನ್ಯಾಸಕಿಂತ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅದನ್ನು ನಾನು ನನ್ನ ನಾಳೆಯ ಉಪನ್ಯಾಸದಲ್ಲಿ ಮುಂದುವರಿಸುತ್ತೇನೆ